ಎಲ್ಲರಿಗೂ ನಮಸ್ಕಾರ ವಿಪತ್ತು ಚೇತರಿಕೆ ಮತ್ತು ಉತ್ತಮವಾಗಿ ಮತ್ತೆ ನಿರ್ಮಿಸಿ ಕುರಿತ ಉಪನ್ಯಾಸ ಸರಣಿಗೆ ಸ್ವಾಗತ ಈ ಉಪನ್ಯಾಸದಲ್ಲಿ ನಾವು ಅಪಾಯದ ಗ್ರಹಿಕೆ ಮತ್ತು ವಿಪತ್ತು ಸನ್ನದ್ಧತೆಯ ಎರಡನೇ ಭಾಗದ ಬಗ್ಗೆ ಚರ್ಚಿಸುತ್ತೇವೆ ನಾವು ಈಗಾಗಲೇ ಸ್ವಲ್ಪ ಮಟ್ಟಿಗೆ ಇದನ್ನು ಚರ್ಚಿಸಿದ್ದೇವೆ ನಾನು ಅದನ್ನು ಮುಂದುವರಿಸುತ್ತೇನೆ ನಾನು ಜಪಾನ್ನ ಕ್ಯೋಟೋ ವಿಶ್ವವಿದ್ಯಾಲಯದ ವಿಪತ್ತು ತಡೆಗಟ್ಟುವಿಕೆ ಸಂಶೋಧನಾ ಸಂಸ್ಥೆಯಿಂದ ಸುಭಾಜ್ಯೋತಿ ಸಮದ್ದಾರ್ ಆದ್ದರಿಂದ ನಾವು ಏನನ್ನು ಚರ್ಚಿಸುತ್ತಿದ್ದೆವೋ ಅದನ್ನು ಮುಂದುವರೆಸುವ ಸಲುವಾಗಿ ಒಂದು ಸಣ್ಣ ಪರಿಚಯ ಆದ್ದರಿಂದ ವಿಪತ್ತಿನ ವಿರುದ್ಧ ಜನರ ಸನ್ನದ್ಧತೆಯನ್ನು ಹೆಚ್ಚಿಸಲು ನಮಗೆ ವಿಮೆಯಂತೆ ಸ್ಥಳಾಂತರಿಸುವಿಕೆಯಂತೆ ಮಳೆನೀರು ಕೊಯ್ಲು ಮಾಡುವಂತೆ ಕೆಲವು ಸಣ್ಣ ಮನೆಯ ಸನ್ನದ್ಧತೆಯ ಕಾರ್ಯವಿಧಾನದ ಅಗತ್ಯವಿದೆ ಒಬ್ಬ ವ್ಯಕ್ತಿಯು ತುಂಬಾ ಕಡಿಮೆ ಎಂದು ಹೇಳುವುದನ್ನು ನಾವು ಕಂಡುಕೊಂಡಿದ್ದೇವೆ ಆದ್ದರಿಂದ ವಿಪತ್ತು ಸನ್ನದ್ಧತೆಗಾಗಿ ನಾವು ಹೆಚ್ಚು ಹೆಚ್ಚು ಜನರನ್ನು ಪ್ರೋತ್ಸಾಹಿಸಬೇಕಾಗಿದೆ ಆದ್ದರಿಂದ ನಾವು ಹೆಚ್ಚು ಹೆಚ್ಚು ಜನರನ್ನು ಪ್ರೋತ್ಸಾಹಿಸಬೇಕು ಮತ್ತು ಸಣ್ಣ ಸಣ್ಣ ಪ್ರಯತ್ನವು ಬಹಳ ದೈತ್ಯವಾಗಿರುತ್ತದೆ ಈಗ ಜನರನ್ನು ಪ್ರೋತ್ಸಾಹಿಸುವ ಸಲುವಾಗಿ ನಾವು ಅವರ ಮನಸ್ಸನ್ನು ಅರ್ಥಮಾಡಿಕೊಳ್ಳಬೇಕು ಏಕೆಂದರೆ ನಾವು ಅವರೊಂದಿಗೆ ಸಂವಹನ ನಡೆಸಬೇಕಾಗಿದೆ ಅವರ ಸನ್ನದ್ಧತೆಯ ಉದ್ದೇಶ ಸನ್ನದ್ಧತೆಯ ಬಗೆಗಿನ ಅವರ ಮನೋಭಾವವನ್ನು ಸುಧಾರಿಸಲು ನಾವು ನಮ್ಮ ಅಪಾಯ ಸಂವಹನ ಕಾರ್ಯವಿಧಾನವನ್ನು ಸುಧಾರಿಸಬೇಕಾಗಿದೆ ಆದ್ದರಿಂದ ಈ ಒಂದು ಭಾಗ ಸ್ಥಳೀಯ ಸರ್ಕಾರವು ಈ ಸನ್ನದ್ಧತೆಯ ಉದ್ದೇಶವನ್ನು ಸಾಮಾನ್ಯ ಜನರ ಪ್ರೇರಣೆಗಳನ್ನು ಉತ್ತೇಜಿಸಲು ಪ್ರಯತ್ನಿಸುತ್ತಿದೆ ಮತ್ತು ಇನ್ನೊಂದು ಕಡೆ ಸ್ಥಳೀಯ ಜನರು ಆದರೆ ನಾವು ಕಂಡುಕೊಂಡದ್ದು ಇದು ನಿಜವಾಗಿಯೂ ಸವಾಲಿನದು ಸವಾಲಿನ ಸಂಗತಿಯಾಗಿದೆ ಬಹಳಷ್ಟು ಹಣವನ್ನು ಖರ್ಚು ಮಾಡಿದ ನಂತರ ಸಾಕಷ್ಟು ಸಮಯ ಸಾಕಷ್ಟು ಯೋಜನೆಗಳನ್ನು ಜನರನ್ನು ನಡೆಸುತ್ತಿದ್ದು ಸಮುದಾಯ ಅಪಾಯದಲ್ಲಿದೆ ಅವರು ಸನ್ನದ್ಧರಾಗಲು ಹೆಚ್ಚು ಸಿದ್ಧರಿಲ್ಲ ಅದು ಏಕೆ ನಮ್ಮ ಸಾಂಪ್ರದಾಯಿಕ ಅಪಾಯ ಸಂವಹನ ಕಾರ್ಯವಿಧಾನದ ಕಾರ್ಯತಂತ್ರಗಳು ಏಕೆ ಕಾರ್ಯನಿರ್ವಹಿಸುತ್ತಿಲ್ಲ ಎಂಬುದು ಸವಾಲು ಎಂದು ನಾವು ತಿಳಿದುಕೊಳ್ಳಲು ಬಯಸುತ್ತೇವೆ ಆದ್ದರಿಂದ ಒಂದು ಕಡೆ ತಮ್ಮ ಸ್ವಂತ ಜ್ಞಾನವನ್ನು ಅಂದಾಜು ಮಾಡುವ ಜನರು ಅವರಿಗೆ ಎಲ್ಲವೂ ತಿಳಿದಿದೆ ಎಂದು ಅವರು ಯೋಚಿಸುತ್ತಾರೆ ಎಂದು ನಾವು ಕಂಡುಕೊಂಡಿದ್ದೇವೆ ಆದ್ದರಿಂದ ವಿಪತ್ತು ಸಂಭವಿಸಿದಲ್ಲಿ ಅದು ನನಗೆ ಆಗುವುದಿಲ್ಲ ಅದು ಅವರಿಗೆ ಆಗುವುದಿಲ್ಲ ಎಂದು ಅವರು ತಿಳಿದಿದ್ದಾರೆ ಅಥವಾ ಬಹುಶಃ ಅವರು ಸರಿ ವಿಪತ್ತು ಬರುತ್ತಿದೆ ಆದರೆ ನಾನು ಸನ್ನದ್ಧನಾಗಿದ್ದೇನೆ ನಾನು ಸಾಕಷ್ಟು ಸನ್ನದ್ಧತೆಯ ಕ್ರಮಗಳನ್ನು ತೆಗೆದುಕೊಂಡಿದ್ದೇನೆ ನಾನು ಅಪಾಯಕ್ಕೆ ಒಳಗಾಗುವುದಿಲ್ಲ ನನ್ನ ಮೇಲೆ ಪರಿಣಾಮ ಬೀರುವುದಿಲ್ಲ ಎಂದು ಅವರು ತಿಳಿದಿರಬಹುದು ಇನ್ನೊಂದು ಜ್ಞಾನದ ವರ್ಗಾವಣೆ ಅವರು ಸ್ಥಳೀಯ ಪುರಸಭೆಯ ಪ್ರಾಧಿಕಾರದಂತಹ ಇತರರು ಅಥವಾ ಪ್ರಾದೇಶಿಕ ಸರ್ಕಾರದ ಕೇಂದ್ರ ಸರ್ಕಾರದ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಬಯಸುತ್ತಾರೆ ಆದ್ದರಿಂದ ನಾವು ಈಗಾಗಲೇ ಚರ್ಚಿಸಿದ ಈ ಅಂಶಗಳು ಕಡಿಮೆ ಸನ್ನದ್ಧತೆಯ ಉದ್ದೇಶವನ್ನು ಹೆಚ್ಚಿಸಬಹುದು ಅಬ್ಜೆಕ್ಟಿವ್ ಅಪಾಯ ಮತ್ತು ಗ್ರಹಿಸಿದ ಅಪಾಯ ನಮ್ಮಲ್ಲಿರುವ ವೈಜ್ಞಾನಿಕ ಅಪಾಯ ಮತ್ತು ವಿಜ್ಞಾನಿಗಳು ಏನು ಅಂದಾಜು ಮಾಡುತ್ತಾರೆ ಮತ್ತು ಗ್ರಹಿಸಿದ ಅಪಾಯದ ಬಗ್ಗೆಯೂ ನಾವು ಚರ್ಚಿಸಿದ್ದೇವೆ ಸಾಮಾನ್ಯ ಜನರು ಏನು ಯೋಚಿಸುತ್ತಾರೆ ಈಗ ನಾವು ಆ ಅಪಾಯದ ಬಗ್ಗೆ ಮಾತನಾಡುತ್ತಿದ್ದೇವೆ ಅದು ವಾಸ್ತವವಾಗಿ ಪ್ರತಿಕೂಲ ಘಟನೆಯ ಪ್ರೊಬ್ಯಾಬಿಲ್ಟಿ ಮತ್ತು ಪ್ರಮಾಣವಾಗಿದೆ ಒಂದು ವಿಷಯಕ್ಕಾಗಿ ಮತ್ತು ನಮ್ಮ ಅಸ್ತಿತ್ವದಲ್ಲಿರುವ ಜ್ಞಾನ ಅಸ್ತಿತ್ವದಲ್ಲಿರುವ ಮಾಹಿತಿ ಅಪಾಯದ ಅಸ್ತಿತ್ವದಲ್ಲಿರುವ ಅಂದಾಜುಗಳನ್ನು ಪರಿಷ್ಕರಿಸಲು ನಮಗೆ ಹೆಚ್ಚಿನ ದತ್ತಾಂಶದ ಅಗತ್ಯವಿರುತ್ತದೆ ಆದರೆ ಯಾವುದೇ ಸಂದರ್ಭದಲ್ಲಿ ಸರಿ ದಯವಿಟ್ಟು ಜನರ ಗ್ರಹಿಕೆಗಳನ್ನು ವಿಪತ್ತು ಅಪಾಯ ನಿರ್ವಹಣೆಯಲ್ಲಿ ಜನರ ಗ್ರಹಿಕೆಗಳನ್ನು ಸೇರಿಸಬೇಡಿ ಅದು ಸ್ವತಃ ವಿಪತ್ತು ಎಂದು ಅವರು ನಮಗೆ ಹೇಳುತ್ತಿದ್ದಾರೆ ಆದ್ದರಿಂದ ನಾವು ಏನು ಮಾಡಬೇಕು ನಾವು ಸರಳವಾಗಿ ಅಂತರವನ್ನು ಕಡಿಮೆ ಮಾಡಬೇಕಾಗಿದೆ ಜನರಿಗೆ ತಿಳಿದಿರುವುದು ಸರಳವಾಗಿಲ್ಲ ನಾವು ವಿಜ್ಞಾನಿಗಳಾಗಿ ತಜ್ಞರಾಗಿ ಏನು ಹೇಳುತ್ತಿದ್ದೇವೆ ಅದು ನಿಜ ಆದ್ದರಿಂದ ನಮ್ಮ ಅಂದಾಜು ಸರಿಯಾಗಿದೆ ಆಗ ಮಾತ್ರ ನಾವು ಜನರ ಸನ್ನದ್ಧತೆಯನ್ನು ಹೆಚ್ಚಿಸಬಹುದು ಆದ್ದರಿಂದ ನಿಜವಾಗಿ ಯಾವುದು ಸರಿ ಯಾವುದು ತಪ್ಪಲ್ಲ ಎಂದು ನಾವು ತಿಳಿದುಕೊಳ್ಳಬೇಕು ಆದ್ದರಿಂದ ಈಗ ವಿಜ್ಞಾನಿಗಳು ನಿಜವಾಗಿಯೂ ಹಾಗೆ ಹೇಳುತ್ತಿದ್ದರೆ ವಿಜ್ಞಾನಿಯೂ ಕೂಡ ಅವರು ಅಪಾಯವನ್ನು ನಿಖರವಾಗಿ ಅಳೆಯಬಹುದೇ ಎಂಬ ಪ್ರಶ್ನೆ ಇದೆ ನಾನು ಮೊದಲೇ ಹೇಳಿದಂತೆ ಈ ವ್ಯಕ್ತಿಯು ಅಸ್ತಿತ್ವದಲ್ಲಿದೆ ಎಂದು ಹೇಳುತ್ತಿದ್ದಾನೆ ಕೆಲವು ಪ್ರಮಾಣದಲ್ಲಿ ಅಸ್ತಿತ್ವದಲ್ಲಿದೆ ಮತ್ತು ಆದ್ದರಿಂದ ಅದನ್ನು ಅಳೆಯಬಹುದು ಅವರು ನೀಡಿದ ಉದಾಹರಣೆಯಂತೆ ಈ ರಸ್ತೆ ಅಪಾಯದಲ್ಲಿದೆ ಆದ್ದರಿಂದ ಅಬ್ಬರಿಸಬೇಡಿ ನಾಯಕನಾಗಲು ಪ್ರಯತ್ನಿಸಬೇಡಿ ನಿಮಗೆ ಅಪಾಯವಿದೆ ಈ ರಸ್ತೆ ಎಡಬದಿಯ ರಸ್ತೆ ಸುರಕ್ಷಿತವಾಗಿದೆ ಬಲಬದಿಯ ರಸ್ತೆ ಅಸುರಕ್ಷಿತವಾಗಿದೆ ಆದರೆ ಇಲ್ಲಿ ಪ್ರಶ್ನೆ ಇದೆ ಯಾವುದು ನನಗೆ ಹೇಳಿ ಯಾವುದು ಹೆಚ್ಚು ಅಪಾಯಕಾರಿ ಎಂದು ನೀವು ಭಾವಿಸುತ್ತೀರಿ ಗಾಳಿಯ ಮೂಲಕ ಹೋಗುವುದು ಅಥವಾ ರಸ್ತೆಯ ಮೂಲಕ ಹೋಗುವುದು ಯಾವುದು ಹೆಚ್ಚು ಅಪಾಯಕಾರಿ ಹೌದು ನೀವು ಹೇಳಿದ್ದು ಸರಿ ನನಗೆ ತಿಳಿದಿದೆ ರಸ್ತೆಯ ಬದಲು ಗಾಳಿಯ ಮೂಲಕ ಹೋಗುವುದು ಅಪಾಯಕಾರಿ ಎಂದು ಹೆಚ್ಚಿನ ಜನರು ಭಾವಿಸುತ್ತಾರೆ ಆದರೆ ವಾಸ್ತವವಾಗಿ ದತ್ತಾಂಶವು ತುಂಬಾ ವಿರುದ್ಧವಾಗಿದೆ ವಾಯುಯಾನವು ಸುರಕ್ಷಿತ ಸಾರಿಗೆ ಮಾಧ್ಯಮವಾಗಿದೆ ರಸ್ತೆಯ ಬದಲು ಗಾಳಿಯ ಮೂಲಕ ಸಾಗಿಸುವ ವಿಧಾನವು ಅಪಘಾತ ದರ ಅಥವಾ ಅಪಘಾತ ದರಗಳಿಂದ ಹೆಚ್ಚು ಸುರಕ್ಷಿತವಾಗಿದೆ ಆದರೆ ಜನರು ವಾಸ್ತವವಾಗಿ ವಿಭಿನ್ನ ಗ್ರಹಿಕೆಗಳನ್ನು ಹೊಂದಿದ್ದಾರೆ ಜನರು ರಸ್ತೆಯ ಮಾರ್ಗಕ್ಕಿಂತಲೂ ಗಾಳಿಯ ಮಾರ್ಗವನ್ನು ತಪ್ಪಿಸಲು ಬಯಸುತ್ತಾರೆ ನೀವು ದತ್ತಾಂಶವನ್ನು ಅಂದಾಜು ಮಾಡುವ ಬಗ್ಗೆ ಮಾತನಾಡುವಾಗ ನಮ್ಮಲ್ಲಿ ಸಾಕಷ್ಟು ದತ್ತಾಂಶ ಇದೆಯೇ ಕೆಲವು ಅಪಘಾತ ಸಂಭವಿಸಿದಲ್ಲಿ ಪಶ್ಚಿಮ ಆಫ್ರಿಕಾದ ಘಾನಾದಲ್ಲಿ ಕೆಲವು ಭೂಕಂಪ ಸಂಭವಿಸಿದಲ್ಲಿ ನಾವು ಈ ದತ್ತಾಂಶವನ್ನು ಪಡೆಯಬಹುದೇ ರಸ್ತೆ ಅಪಘಾತ ದತ್ತಾಂಶ ನಾವು ಇದನ್ನು ಪಡೆಯಬಹುದೇ ಇಲ್ಲ ನಾವು ಅನೇಕ ಅಭಿವೃದ್ಧಿಶೀಲ ರಾಷ್ಟ್ರಗಳಿಂದ ಬರುತ್ತಿರುವ ಅಂಕಿಅಂಶಗಳನ್ನು ನಿಜವಾಗಿಯೂ ಅವಲಂಬಿಸಬಹುದೇ ಮೂಲತಃ ಇಲ್ಲ ಅದನ್ನು ಸರಿಯಾಗಿ ದಾಖಲಿಸಲಾಗಿಲ್ಲ ಜರ್ಮನಿ ಅಥವಾ ಜಪಾನ್ ಅಥವಾ ಯುಎಸ್ ಅಥವಾ ಯುಕೆ ನಂತಹ ದೇಶದಲ್ಲಿ ಅವರು ಹೆಚ್ಚು ಅಭಿವೃದ್ಧಿ ಹೊಂದಿದ ದಾಖಲಿತ ದತ್ತಾಂಶವನ್ನು ಹೊಂದಿದ್ದಾರೆ ಹೆಚ್ಚು ವಿಶ್ವಾಸಾರ್ಹ ಅಂಕಿಅಂಶಗಳ ದತ್ತಾಂಶವನ್ನು ಅವರು ಹೊಂದಿದ್ದಾರೆ ಆದ್ದರಿಂದ ಅವರು ಈ ದೇಶಗಳಿಗಿಂತ ಉತ್ತಮ ಅಪಾಯದ ಅಂದಾಜು ಹೊಂದಬಹುದು ಹಾಗಾಗಿ ನಾನು ನಂಬಬೇಕಾದದ್ದು ಯಾವುದು ಜನಸಾಮಾನ್ಯರನ್ನೇ ಅಥವಾ ವಿಜ್ಞಾನಿಯನ್ನೇ ಇಲ್ಲಿ ಮತ್ತೊಂದು ಕುತೂಹಲಕಾರಿ ದತ್ತಾಂಶವಿದೆ ಆಸಕ್ತಿದಾಯಕ ಸಂಗತಿಯೆಂದರೆ ಬಾಲ್ಯದ ಕಥೆಗಳಾದ ರೋಲ್ಡ್ ಡಹ್ಲ್ ಬರೆದಿರುವ ದಿನಚರಿ ಇದೆ ಅವರು ಏನು ಮಾತನಾಡುತ್ತಿದ್ದಾರೆ ಎಂದು ನೋಡೋಣ ಅದು 80 ವರ್ಷಗಳ ಮೊದಲು ಅಥವಾ 1920 ರ ದಶಕದಲ್ಲಿ ಸರಿ ಅವರು ಶಾಲೆಗೆ ಮತ್ತು ಶಾಲೆಯಿಂದ ಮಾಡಿದ ಪ್ರಯಾಣವನ್ನು ನಾನು ಬಹಳ ಸ್ಪಷ್ಟವಾಗಿ ನೆನಪಿಸಿಕೊಳ್ಳಬಲ್ಲೆ ಏಕೆಂದರೆ ಅವುಗಳು ಬಹಳ ರೋಮಾಂಚನಕಾರಿಯಾಗಿದ್ದವು ಉತ್ಸಾಹವು ನನ್ನ ಹೊಸ ಟ್ರೈಸಿಕಲ್ ಸುತ್ತಲೂ ಕೇಂದ್ರೀಕೃತವಾಗಿತ್ತು ಎಂದು ಅವರು ಹೇಳುತ್ತಾರೆ ನಾನು ಪ್ರತಿದಿನ ನನ್ನ ಹಿರಿಯ ಸಹೋದರಿಯೊಂದಿಗೆ ಅದರಲ್ಲಿ ಶಾಲೆಗೆ ಹೋಗುತ್ತಿದ್ದೆ ಯಾವುದೇ ವಯಸ್ಕರು ನಮ್ಮೊಂದಿಗೆ ಬರಲಿಲ್ಲ ಇದೆಲ್ಲವನ್ನೂ ನೀವು ಅರಿತುಕೊಳ್ಳಬೇಕು ಹಳೆಯ ದಿನಗಳಲ್ಲಿ ಮೋಟಾರು ಕಾರನ್ನು ಬೀದಿಯಲ್ಲಿ ನೋಡುವುದು ಒಂದು ಘಟನೆಯಾಗಿತ್ತು ಮತ್ತು ಸಣ್ಣ ಮಕ್ಕಳು ಟ್ರೈಸೈಕ್ಲಿಂಗ್ಗೆ ಹೋಗುವುದು ಮತ್ತು ಹೆದ್ದಾರಿಯ ಮಧ್ಯಭಾಗದಲ್ಲಿರುವ ಶಾಲೆಗೆ ಹೋಗುವುದು ಸಾಕಷ್ಟು ಸುರಕ್ಷಿತವಾಗಿತ್ತು ಆದ್ದರಿಂದ ಅವರು ಟ್ರೈಸಿಕಲ್ ಮೂಲಕ ಶಾಲೆ ಮತ್ತು ಮನೆಯಿಂದ ಹೋಗುತ್ತಿದರು ಅದಲ್ಲದೆ ಅವರು ಹೆದ್ದಾರಿಗಳ ಮೂಲಕ ಹೋಗುತ್ತಿದ್ದ ಅನುಭವವನ್ನು ಹೊಂದಿದ್ದಾರೆ ಆದ್ದರಿಂದ ಹೆದ್ದಾರಿಯಲ್ಲಿ ಟ್ರೈಸಿಕಲ್ ಮತ್ತು ಅದು ತುಂಬಾ ಆನಂದದಾಯಕವಾಗಿದೆ ತುಂಬಾ ಸುರಕ್ಷಿತವಾಗಿದೆ 1920 ರ ದಶಕದಲ್ಲಿ ರಸ್ತೆಗಳು ಹೆಚ್ಚು ಸುರಕ್ಷಿತವಾಗಿದ್ದವು ರಸ್ತೆಯ ಟ್ರೈಸಿಕಲ್ ಇಂದಿನಕ್ಕಿಂತ ಹೆಚ್ಚು ಸುರಕ್ಷಿತವಾಗಿದೆ ಎಂದು ನೀವು ನಂಬುತ್ತೀರಾ ಅದು ಹಾಗಿದ್ದರೆ ದತ್ತಾಂಶವನ್ನು ನೋಡೋಣ ಹೆಚ್ಚು ಅಪಘಾತ ಸಂಭವಿಸಿದರೆ ರಸ್ತೆ ಅಪಾಯಕಾರಿ ಎಂದು ನಾವು ಹೇಳಿದ್ದೇವೆ ಆದರೆ ಇಲ್ಲಿ 1922 ರಲ್ಲಿ ಮಕ್ಕಳ ರಸ್ತೆ ಅಪಘಾತ ಸಂಭವಿಸಿದೆ ಪ್ರತಿ ವರ್ಷ 736 ಆದರೆ 1986 ರಲ್ಲಿ ಇದು ಕೇವಲ 358 ಮಾತ್ರ ಆದ್ದರಿಂದ ಪ್ರತಿ ಮೋಟಾರು ವಾಹನಕ್ಕೆ ಮಕ್ಕಳ ರಸ್ತೆ ಸಾವಿನ ಪ್ರಮಾಣ 98 ರಷ್ಟು ಕುಸಿದಿದೆ ನಂಬಲಾಗದು ಆದರೆ ಈ ವ್ಯಕ್ತಿಯು ಅದು ಬಹಳ ರೋಮಾಂಚನಕಾರಿ ಆದರೆ ಸಾಕಷ್ಟು ಸುರಕ್ಷಿತವಾಗಿದೆ ಎಂದು ಹೇಳುತ್ತಿದ್ದಾನೆ ಅದು ನಿಜವಾಗಿದೆಯೆ ನಂತರ ವಿಜ್ಞಾನಿಗಳನ್ನು ಅಥವಾ ಸಾಮಾನ್ಯ ಜನರನ್ನು ನಂಬಿ ಇದು ನಂಬುವ ವಿಷಯವಲ್ಲ ಆದರೆ ವೈಜ್ಞಾನಿಕ ಅಂದಾಜು ವಿಭಿನ್ನ ಕಥೆ ಹೇಳುತ್ತಿದೆ ಎಂದು ನಾನು ಅವನಿಗೆ ಹೇಗೆ ಹೇಳಬೇಕು ನಾನು ಅವನಿಗೆ ಹೇಗೆ ಮನವರಿಕೆ ಮಾಡಬಲ್ಲೆ 2003 ರಲ್ಲಿ ಮ್ಯಾಡ್ ಕೌ ಕಾಯಿಲೆ ನಿಮಗೆ ತಿಳಿದಿದೆ ವಿಜ್ಞಾನಿಗಳು ಇಡೀ ಹಸುವಿನ ಮೇಲೆ ಗ್ರಾಹಕರು ಉಂಟುಮಾಡುವ ಅಪಾಯದ ಬಗ್ಗೆ ಗಮನಹರಿಸುತ್ತಾರೆ ಹುಚ್ಚು ಹಸುವಿನ ಕಾಯಿಲೆಯಿಂದಾಗಿ ಜಪಾನ್ ಸರ್ಕಾರವು US ಗೋಮಾಂಸವನ್ನು ಜಪಾನ್ನಲ್ಲಿ ಆಮದು ಮಾಡಿಕೊಳ್ಳುವುದನ್ನು ನಿಷೇಧಿಸಿದಾಗ US ಕೃಷಿ ಉಪ ಕಾರ್ಯದರ್ಶಿ ಈ ಉಲ್ಲೇಖವನ್ನು ಬರೆದಿದ್ದಾರೆ "ವಾಸ್ತವವಾಗಿ ಬಹುಶಃ ನಿಮ್ಮ ವಾಹನದಿಂದ ಹೊರಬಂದು ಗೋಮಾಂಸ ಖರೀದಿಸಲು ಅಂಗಡಿಗೆ ಕಾಲಿಡುವುದು ನೀವು ಆಟೋಮೊಬೈಲ್ನಿಂದ ಹೊಡೆಸಿಕೊಳ್ಳುವುದಕ್ಕಿಂತ ಹೆಚ್ಚಿನ ಪ್ರೊಬ್ಯಾಬಿಲ್ಟಿಯನ್ನು ಹೊಂದಿದೆ ನಂತರ ಗೋಮಾಂಸ ತಿನ್ನುವುದರಿಂದ ನಿಮಗೆ ಯಾವುದೇ ಹಾನಿ ಸಂಭವಿಸುವ ಪ್ರೊಬ್ಯಾಬಿಲ್ಟಿ ಕಡಿಮೆ ಇದೆ " ಆದ್ದರಿಂದ ಗೋಮಾಂಸವನ್ನು ತಿನ್ನುವುದು ನಿಮ್ಮ ವಾಹನದಿಂದ ಗೋಮಾಂಸವನ್ನು ಖರೀದಿಸುವ ಮೂಲಕ ನಿಮ್ಮ ವಾಹನದಿಂದ ಗೋಮಾಂಸ ಅಂಗಡಿಗೆ ನಡೆಯುತ್ತಿರುವಾಗ ನೀವು ತೆಗೆದುಕೊಳ್ಳುತ್ತಿರುವ ಅಪಾಯದ ಪ್ರೊಬ್ಯಾಬಿಲ್ಟಿಗಿಂತ ಕಡಿಮೆ ಸುರಕ್ಷಿತವಾಗಿದೆ ಆದ್ದರಿಂದ ಮತ್ತೊಂದೆಡೆ ಪೀಟರ್ ಸ್ಯಾಂಡ್ಮ್ಯಾನ್ ಹೇಳುವಂತೆ ಜನರನ್ನು ಅಸಮಾಧಾನಗೊಳಿಸುವ ಅಪಾಯವು ಜನರನ್ನು ಕೊಲ್ಲುವ ಅಪಾಯಕ್ಕಿಂತ ಸಂಪೂರ್ಣವಾಗಿ ಭಿನ್ನವಾಗಿದೆ ಜನರನ್ನು ಅಸಮಾಧಾನಗೊಳಿಸುವ ಅಪಾಯವು ಜನರನ್ನು ಕೊಲ್ಲುವ ಅಪಾಯಕ್ಕಿಂತ ಸಂಪೂರ್ಣವಾಗಿ ಭಿನ್ನವಾಗಿದೆ ಆದ್ದರಿಂದ ನಾವು ಎದುರಿಸುತ್ತಿರುವ ಅಪಾಯಗಳನ್ನು ನಾವು ತಿಳಿದುಕೊಳ್ಳಬಹುದೇ ಅದು ಸಾಧ್ಯವೇ ಒಳ್ಳೆಯದು ಕೆಲವು ಅಪಾಯಗಳು ತಿಳಿದಿವೆ ಕೆಲವು ಮೂಲತಃ ತಿಳಿದಿಲ್ಲ ಆದ್ದರಿಂದ ಯಾವುದೇ ವ್ಯಕ್ತಿಯು ಎಲ್ಲವನ್ನೂ ತಿಳಿಯಲು ಸಾಧ್ಯವಿಲ್ಲ ಸರಿ ನನ್ನ ಜೀವನದಲ್ಲಿ ಎಲ್ಲವೂ ಏನು ಎಂದು ನನಗೆ ತಿಳಿದಿಲ್ಲ ಹಲವು ಸಂಗತಿಗಳು ನಡೆಯುತ್ತಿವೆ ರಾಸಾಯನಿಕ ಅಪಾಯದ ಬಗ್ಗೆ ನನಗೆ ತಿಳಿದಿಲ್ಲ ಬಹುಶಃ ನನ್ನ ಸುತ್ತಲಿನ ವಿಪತ್ತು ಅಪಾಯದ ಬಗ್ಗೆ ನನಗೆ ಸ್ವಲ್ಪ ತಿಳಿದಿರಬಹುದು ಹೆಚ್ಚಿನ ಸಮಯ ಜನರಿಗೆ ಹೆಚ್ಚಿನ ಅಪಾಯಗಳ ಬಗ್ಗೆ ತಿಳಿದಿರಲು ಸಾಧ್ಯವಿಲ್ಲ ಆದ್ದರಿಂದ ಎದುರಿಸಬೇಕಾದ ಒಟ್ಟು ಅಪಾಯವನ್ನು ಯಾರೂ ನಿಖರವಾಗಿ ಲೆಕ್ಕಹಾಕಲು ಸಾಧ್ಯವಿಲ್ಲ ಆದ್ದರಿಂದ ನನಗೆ ಜೀವನದಲ್ಲಿ ತುಂಬಾ ಅಪಾಯಗಳಿವೆ ನನಗೆ ಆರೋಗ್ಯದ ಅಪಾಯವಿದೆ ನನಗೆ ಉದ್ಯೋಗದ ಅಪಾಯವಿದೆ ನನಗೆ ಆರ್ಥಿಕ ಅಪಾಯವಿದೆ ನನಗೆ ಶೈಕ್ಷಣಿಕ ಅಪಾಯವಿದೆ ಪ್ರವಾಹ ಅಪಾಯ ವೈಯಕ್ತಿಕ ಅಪಾಯವಿದೆ ನಾನು ವಿಪತ್ತು ಅಪಾಯವನ್ನು ಮಾತ್ರ ಎದುರಿಸುತ್ತಿಲ್ಲ ಪ್ರತಿದಿನ ನನ್ನ ಮನೆಯಿಂದ ಕಚೇರಿಗೆ ನೇರ ಅಪಾಯವಿದೆ ನಾನು ತುಂಬಾ ಅಪಾಯಗಳನ್ನು ತೆಗೆದುಕೊಳ್ಳುತ್ತೇನೆ ಅಪಘಾತ ಸಂಭವಿಸಬಹುದು ನೀವು ವಿಪತ್ತು ಅಪಾಯದ ಬಗ್ಗೆ ಮಾತನಾಡುತ್ತಿದ್ದೀರಿ ಆದರೆ ನನ್ನ ಉದ್ಯೋಗದ ಅಪಾಯ ಅಥವಾ ನನ್ನ ಆರೋಗ್ಯ ಅಪಾಯದ ಬಗ್ಗೆ ನಾನು ಹೆಚ್ಚು ಕಾಳಜಿ ವಹಿಸಬಹುದು ಹಾಗಾಗಿ ನಾನು ಯಾವುದಕ್ಕೆ ಆದ್ಯತೆ ನೀಡಬೇಕು ನಾನು ಒಬ್ಬ ವ್ಯಕ್ತಿಯಾಗಿರುವ ಕಾರಣ ಅದು ನನಗೆ ಸಾಧ್ಯವಿಲ್ಲ ನಿಜವಾಗಿ ಏನಾಗುತ್ತದೆ ಎಂದು ನನಗೆ ತಿಳಿದಿಲ್ಲ ಏಕೆಂದರೆ ನನ್ನ ಜ್ಞಾನವು ತುಂಬಾ ಸೀಮಿತವಾಗಿದೆ ಒಬ್ಬ ವ್ಯಕ್ತಿಯಾಗಿರುವುದರಿಂದ ಈ ಜಗತ್ತಿನಲ್ಲಿ ನನಗೆ ಎಲ್ಲವನ್ನೂ ತಿಳಿಯಲು ಸಾಧ್ಯವಿಲ್ಲ ಆದ್ದರಿಂದ ನಮಗೆ ಜೀವನದಲ್ಲಿ ಅನೇಕ ಅಪಾಯಗಳಿವೆ ಆದ್ದರಿಂದ ಯಾವುದನ್ನು ಪರಿಗಣಿಸಬೇಕು ಯಾವುದನ್ನು ನಿರ್ಲಕ್ಷಿಸಬೇಕು ಎಂದು ನಾವು ಆದ್ಯತೆ ನೀಡಬೇಕಾಗಿದೆ ಈಗ ಪ್ರಶ್ನೆಯೆಂದರೆ ಜನರು ಯಾವ ಅಪಾಯವನ್ನು ತೆಗೆದುಕೊಳ್ಳಬೇಕು ಮತ್ತು ಯಾವ ಅಪಾಯವನ್ನು ನಿರ್ಲಕ್ಷಿಸಬೇಕು ಎಂದು ಹೇಗೆ ನಿರ್ಧರಿಸುತ್ತಾರೆ ಈಗ ನಿಜವಾಗಿಯೂ ಅಪಾಯಕಾರಿ ಹೆಚ್ಚುತ್ತಿದೆಯೇ ನಾವು ಮೊದಲಿಗಿಂತ ನಿಜವಾಗಿಯೂ ಅಪಾಯದಲ್ಲಿದ್ದೇವೆಯೇ ಎಂಬ ಪ್ರಶ್ನೆಯೂ ಬರುತ್ತಿದೆ ಅಥವಾ ನಾವು ಹೆಚ್ಚು ಭಯಪಡುತ್ತೇವೆಯೇ ಯಾವುದು ನಿಜ ಅಪಾಯಗಳು ಹೆಚ್ಚುತ್ತಿವೆ ಅಥವಾ ನಾವು ಹೆಚ್ಚು ಅಪಾಯದಲ್ಲಿದ್ದೇವೆಯೇ ದಯವಿಟ್ಟು ಪರಿಗಣಿಸಿ ಬಹುಶಃ ನಾನು ಸ್ವಲ್ಪ ಸಹಾಯ ಮಾಡಬಹುದು ನೋಡೋಣ ಅಪಘಾತ ಪ್ರಮಾಣ ಜೀವಿತಾವಧಿಆಯಸ್ಸು ಶಿಶು ಮರಣ ಅಪಾಯಗಳು ಹೆಚ್ಚುತ್ತಿವೆ ಎಂದು ನೀವು ಭಾವಿಸುತ್ತೀರಾ ಇಲ್ಲ ನಾವು ಹೆಚ್ಚು ಸುರಕ್ಷಿತ ಅಪಘಾತ ಪ್ರಮಾಣ ಮೂಲತಃ ಕಡಿಮೆಯಾಗುತ್ತಿದೆ ಜೀವಿತಾವಧಿ ಮೂಲತಃ ಹೆಚ್ಚುತ್ತಿದೆ ಮತ್ತು ಶಿಶು ಮರಣ ಪ್ರಮಾಣ ಮೂಲತಃ ಕಡಿಮೆಯಾಗುತ್ತಿದೆ ಆದರೆ ಮತ್ತೊಂದೆಡೆ ನಾವು ವಿಷಕಾರಿ ರಾಸಾಯನಿಕಗಳಿಗೆ ಹೆಚ್ಚು ಒಡ್ಡಿಕೊಳ್ಳುತ್ತೇವೆ ಮತ್ತು ನಾವು ಮೊದಲಿಗಿಂತ ಪ್ರಕೃತಿಯಿಂದ ದೂರವಿರುತ್ತೇವೆ ಸರಿ ನಾವು ಮೊದಲಿಗಿಂತ ಹೆಚ್ಚು ಹೆಚ್ಚು ರೇಡಿಯೇಶನ್ಗೆ ಒಡ್ಡಿಕೊಳ್ಳುತ್ತೇವೆ ಈ ಅಪಾಯಗಳು ಹೆಚ್ಚುತ್ತಿವೆ ಅಲ್ಲದೆ ನಮ್ಮ ಒತ್ತಡದ ಜೀವನವು ಹೆಚ್ಚುತ್ತಿದೆ ಪರಿಸರ ಮಾಲಿನ್ಯ ಖಂಡಿತವಾಗಿಯೂ ಹೆಚ್ಚುತ್ತಿದೆ ಕನಿಷ್ಠ ಭಾರತದಲ್ಲಿ ಶಬ್ದ ಮಾಲಿನ್ಯ ಹೆಚ್ಚುತ್ತಿದೆ ಇದು ಖಚಿತವಾಗಿ ಹೆಚ್ಚುತ್ತಿದೆ ಆದ್ದರಿಂದ 4 ರೀತಿಯ ಅಪಾಯಗಳ ಬಗ್ಗೆ ಸಾರ್ವಜನಿಕ ನೀತಿ ಮತ್ತು ಅಪಾಯವನ್ನು ನಡೆಸಿದ ಸಮೀಕ್ಷೆಯೊಂದು ನಡೆದಿತ್ತು ಒಂದು ವಿದೇಶಾಂಗ ವ್ಯವಹಾರ ಮತ್ತು ಅಪರಾಧ ಮಾಲಿನ್ಯ ಮತ್ತು ಆರ್ಥಿಕ ವೈಫಲ್ಯ ಭವಿಷ್ಯದ ಬಗ್ಗೆ ಚಿಂತೆ ಮಾಡುವ ಜನರು ಆ ಜನರು ಎಲ್ಲಾ ರೀತಿಯ ಅಪಾಯಗಳ ಬಗ್ಗೆ ಸಮಾನವಾಗಿ ಚಿಂತೆ ಮಾಡುತ್ತಾರೆ ಮೂರು ರೀತಿಯ ಜನರನ್ನು ಸಂದರ್ಶಿಸಲಾಯಿತು ಸಾರ್ವಜನಿಕರು ಕಾರ್ಪೊರೇಟ್ ಅಧಿಕಾರಿಗಳು ಮತ್ತು ಫೆಡರಲ್ ನಿಯಂತ್ರಕರು ನಾವು ಯಾವ ಫಲಿತಾಂಶವನ್ನು ಕಂಡುಕೊಂಡಿದ್ದೇವೆ ಅಪಾಯವು ಮೊದಲಿಗಿಂತ ಹೆಚ್ಚುತ್ತಿದೆಯೇ ಇದಕ್ಕೆ ಹೋಲಿಸಿದರೆ ಸಾಮಾನ್ಯ ಜನರಲ್ಲಿ ಎರಡು ಪಟ್ಟಾಗಿದೆ ಕಂಪನಿಯ ಕಾರ್ಯನಿರ್ವಾಹಕರಿಗೆ ಹೋಲಿಸಿದರೆ ಸಾಮಾನ್ಯ ಜನರಲ್ಲಿ ಎರಡು ಪಟ್ಟಾಗಿದೆ 20 ವರ್ಷಗಳ ಹಿಂದಿನ ಸಮಾಜಕ್ಕಿಂತ ಈ ಸಮಾಜದಲ್ಲಿ ಹೆಚ್ಚು ಅಪಾಯವನ್ನು ಅನುಭವಿಸುತ್ತಾರೆ ದೇಶೀಯ ರಾಜಕೀಯ ಅಸ್ಥಿರತೆಯ ಬಗ್ಗೆ ಏನು 61 ಸಾರ್ವಜನಿಕ ಮತ್ತು ಕಾರ್ಯನಿರ್ವಾಹಕ ಇಬ್ಬರೂ ನಮಗೆ ಮೊದಲಿಗಿಂತ ಇಂದು ಹೆಚ್ಚಿನ ಅಪಾಯವಿದೆ ಎಂದು ಅವರು ನಂಬುತ್ತಾರೆ ಅಧಿಕಾರಶಾಹಿಗಳು ಅಥವಾ ಸರ್ಕಾರಿ ಅಧಿಕಾರಿಗಳು ಸಾರ್ವಜನಿಕ ಅಧಿಕಾರಿಗಳು ಅವರಲ್ಲಿ 44 ಜನರು ಈ ಹೇಳಿಕೆಯನ್ನು ಒಪ್ಪಿಕೊಂಡರು ಆದರೆ ದೇಶೀಯ ರಾಜಕೀಯ ಅಸ್ಥಿರತೆ ಹೆಚ್ಚುತ್ತಿದೆ ಎಂದು ಅವರು ನಂಬುವುದಿಲ್ಲ ರಾಸಾಯನಿಕದಿಂದ ಅಪಾಯಗಳು ಹಿಂದಿನ 20 ವರ್ಷಗಳಿಗಿಂತ ಹೆಚ್ಚುತ್ತಿದೆಯೇ ಕಂಪನಿಯ ಕಾರ್ಯನಿರ್ವಾಹಕರು 38 ಜನರು ಹೌದು ಮತ್ತು ಸಾರ್ವಜನಿಕ ಮತ್ತು ಸರ್ಕಾರಿ ನಿಯಂತ್ರಕರು 13 ಹೌದು ಹೆಚ್ಚುತ್ತಿದೆ ಎಂದು ಹೇಳಿದರು ಮೊದಲಿಗಿಂತ ಆರ್ಥಿಕ ಅಪಾಯ 10 ಸರ್ಕಾರಿ ನೌಕರರು ಸಾರ್ವಜನಿಕ ಅಧಿಕಾರಿಗಳು ಅವರು ಹೌದು ಎಂದು ಹೇಳಿದರು 41 ಕಂಪನಿಯ ಕಾರ್ಯನಿರ್ವಾಹಕರು ಹೌದು ಎಂದು ಹೇಳಿದರು ಆದ್ದರಿಂದ ಅಪಾಯವನ್ನು ಅರ್ಥಮಾಡಿಕೊಳ್ಳುವ ಬಗ್ಗೆ ಜನರು ವಿಭಿನ್ನ ದೃಷ್ಟಿಕೋನವನ್ನು ಹೊಂದಿದ್ದಾರೆ ಆಗ ನಾವು ಸನ್ನದ್ಧತೆಗಾಗಿ ಅವರನ್ನು ಹೇಗೆ ಪ್ರೋತ್ಸಾಹಿಸಬೇಕು ಆ ಅಪಾಯವನ್ನು ಮಾತ್ರವಲ್ಲದೆ ಪ್ರತಿಕ್ರಮಗಳ ಬಗ್ಗೆಯೂ ಸಹ ಈ ವ್ಯಕ್ತಿಯು ನಾವು ಯಾರನ್ನಾದರೂ ಕೇಳಿದರೆ ಸರಿ ಪ್ರವಾಹ ಬರುತ್ತಿದೆ ದಯವಿಟ್ಟು ಸ್ಥಳಾಂತರಿಸಿ ಅವರು ಸ್ಥಳಾಂತರಿಸಬೇಕೆ ಅಥವಾ ಬೇಡವೇ ಎಂಬ ದೊಡ್ಡ ಸಂದಿಗ್ಧ ಸ್ಥಿತಿಯಲ್ಲಿದ್ದಾರೆ ಬಹುಶಃ ಅಪಾಯ ಬರುತ್ತಿದೆ ಬಹುಶಃ ಪ್ರವಾಹ ಬರುತ್ತಿದೆ ಆದರೆ ನಾನು ಆ ನಿರ್ಧಾರವನ್ನು ಏಕೆ ತೆಗೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಏಕೆಂದರೆ ಸ್ಥಳಾಂತರಿಸುವಿಕೆಯ ಪರಿಣಾಮ ನನಗೆ ನಿಜವಾಗಿಯೂ ತಿಳಿದಿಲ್ಲ ಇದು ನಿಜವಾಗಿಯೂ ಪರಿಣಾಮಕಾರಿಯಾಗಿದೆಯೇ ಅಥವಾ ಅದು ಪರಿಣಾಮಕಾರಿಯಲ್ಲವೇ ಅಲ್ಲದೆ ಸ್ಥಳಾಂತರಿಸುವಿಕೆಯ ಯೋಗ್ಯತೆಗಳು ಯಾವುವು ಸ್ಥಳಾಂತರಿಸುವಿಕೆಯ ದೋಷಗಳು ಯಾವುವು ಎಂಬುದು ನನಗೆ ಸ್ಪಷ್ಟವಾಗಿಲ್ಲ ಆದ್ದರಿಂದ ಈಗ ನಾನು ಅಪಾಯವಿದೆ ಎಂದು ಒಪ್ಪಿಕೊಂಡರೂ ನನಗೆ ಸಾಧ್ಯವಿಲ್ಲ ಸ್ಥಳಾಂತರಿಸುವ ನನ್ನ ನಿರ್ಧಾರವು ಪರಿಣಾಮಕಾರಿಯಾದ ಪ್ರತಿ ಕ್ರಮವಾಗಿದೆ ಎಂದು ನನಗೆ ಖಚಿತವಿಲ್ಲ ಆದ್ದರಿಂದ ಸ್ಥಳಾಂತರಿಸುವುದು ಪರಿಣಾಮಕಾರಿ ಕ್ರಮಗಳಲ್ಲ ಎಂದು ಅವರು ಆರಂಭದಲ್ಲಿ ಯೋಚಿಸಬಹುದು ಆದ್ದರಿಂದ ಇದು ಅವನ ಸ್ವಂತ ಅರಿವಿನ ಕಾರ್ಯವಿಧಾನವಾಗಿದೆ ಇದರಲ್ಲಿ ವ್ಯಕ್ತಿಯು ಮಾಹಿತಿಗಳನ್ನು ಸಂಗ್ರಹಿಸಿ ಪ್ರಕ್ರಿಯೆಗೊಳಿಸುತ್ತಾನೆ ಮತ್ತು ಅಪಾಯದ ಗ್ರಹಿಕೆ ಬೆಳೆಸಿಕೊಳ್ಳುತ್ತಾನೆ ಆದರೆ ಇದು ಕೂಡ ಸಾಧ್ಯವಿದೆ ಇದು ಪರಿಣಾಮಕಾರಿಯಲ್ಲದ ಕಾರಣ ನಾನು ಸ್ಥಳಾಂತರಿಸಲು ಬಯಸುವುದಿಲ್ಲ ಎಂದು ಅವರು ಮೊದಲು ಹೇಳಿದರು ಪ್ರವಾಹದಿಂದ ನನ್ನನ್ನು ರಕ್ಷಿಸಿಕೊಳ್ಳಲು ಸ್ಥಳಾಂತರಿಸುವುದು ಸರಿಯಾದ ಕ್ರಮವಲ್ಲ ಈಗ ಅವನು ಅದನ್ನು ನಂಬದಿದ್ದರೆ ನಾವು ಸುಧಾರಿಸಲು ಸಾಧ್ಯವಿಲ್ಲ ಸನ್ನದ್ಧತೆ ಕ್ರಮ ತೆಗೆದುಕೊಳ್ಳಲು ಅವರನ್ನು ಪ್ರೋತ್ಸಾಹಿಸಿ ಆದರೆ ಅವರು ಬಹಳಷ್ಟು ಸ್ನೇಹಿತರನ್ನು ಹೊಂದಿದ್ದಾರೆ ಮತ್ತು ಅವರು ಸ್ಥಳಾಂತರಿಸುವುದು ಪರಿಣಾಮಕಾರಿ ಕ್ರಮ ಎಂದು ಅವರು ನಂಬುತ್ತಾರೆ ಮತ್ತು ಅವರು ಅವನಿಗೆ ಸರಿ ಎಂದು ಹೇಳಿದರು ನಮ್ಮನ್ನು ನಂಬಿ ಸ್ಥಳಾಂತರಿಸುವುದು ಒಂದು ಪ್ರಮುಖ ಅಂಶವಾಗಿದೆ ಮತ್ತು ಈ ವ್ಯಕ್ತಿ ಸಾಮಾಜಿಕ ಪ್ರಾಣಿ ಅವನು ಇತರರಿಂದ ಪ್ರಭಾವಿತನಾಗಿರುತ್ತಾನೆ ಆದ್ದರಿಂದ ಅವನು ತಮ್ಮ ಆರಂಭಿಕ ಆಲೋಚನೆಯನ್ನು ಕೈಬಿಟ್ಟರು ಮತ್ತು ಅವರು ಅವರೊಂದಿಗೆ ಸೇರಿಕೊಂಡನು ಮತ್ತು ಸ್ಥಳಾಂತರಿಸಲು ಪ್ರಾರಂಭಿಸಿದನು ಆದ್ದರಿಂದ ನಮಗೆ ಈ ಸಂದರ್ಭವಿದೆ ಒಂದು ಜ್ಞಾನ ಒಂದು ಒಪ್ಪಿಗೆ ಜ್ಞಾನದಲ್ಲಿ ನಮಗೆ ಕೆಲವೊಮ್ಮೆ ಅಪಾಯವಿದೆ ಕೆಲವೊಮ್ಮೆ ಅನಿಶ್ಚಿತವಾಗಿರುತ್ತದೆ ಒಪ್ಪಿಗೆಯ ಸಂದರ್ಭದಲ್ಲಿ ತೆಗೆದುಕೊಳ್ಳಬೇಕಾದ ಕ್ರಮಗಳನ್ನು ಕೆಲವೊಮ್ಮೆ ನಾವು ಪರಸ್ಪರ ಒಪ್ಪುತ್ತೇವೆ ಕೆಲವೊಮ್ಮೆ ನಾವು ಪರಸ್ಪರ ಒಪ್ಪುವುದಿಲ್ಲ ಸ್ಪರ್ಧೆ ಮತ್ತು ಸಂಪೂರ್ಣ ಜ್ಞಾನವು ಅನಿಶ್ಚಿತವಾದಾಗ ಆದರೆ ಒಪ್ಪಿಗೆ ಪೂರ್ಣಗೊಂಡಾಗ ನಿರ್ಧಾರ ತೆಗೆದುಕೊಳ್ಳುವುದು ಕಷ್ಟ ಜ್ಞಾನವು ಹಠಾತ್ತಾದಾಗ ಆದರೆ ಒಪ್ಪಿಗೆ ಅನಿಶ್ಚಿತ ಅಥವಾ ಪ್ರಶ್ನಾರ್ಹವಾಗಿದ್ದಾಗ ಪ್ರವಾಹವು ಬರುತ್ತಿದೆ ಎಂದು ನನಗೆ ತಿಳಿದಿದೆ ಆದರೆ ಯಾವ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂದು ನನಗೆ ತಿಳಿದಿಲ್ಲ ಸ್ಥಳಾಂತರಿಸಬೇಕು ಅಥವಾ ಸ್ಥಳಾಂತರಿಸಬಾರದು ಅಥವಾ ಬೇರೆ ರೀತಿಯಲ್ಲಿ ಪ್ರವಾಹದ ಸನ್ನದ್ಧತೆಗಾಗಿ ತಯಾರಿ ನಡೆಸುವುದು ನನಗೆ ತಿಳಿದಿಲ್ಲ ಅದು ಯಾವುದರ ಮೇಲೆ ಪರಿಣಾಮ ಬೀರುತ್ತದೆ ನನಗೆ ಗೊತ್ತಿಲ್ಲ ಆದ್ದರಿಂದ ಜ್ಞಾನವು ಹಠಾತ್ತನೆ ಎಂದು ತಿಳಿದುಬಂದಿದೆ ಕೆಲವು ಜ್ಞಾನವು ಅನಿಶ್ಚಿತವಾಗಿದೆ ಮತ್ತು ಸಮ್ಮತಿಸಿದಾಗಿದೆ ಸಹ ಆದ್ದರಿಂದ ಯಾವುದು ಅಪಾಯಕಾರಿ ಎಷ್ಟರ ಮಟ್ಟಿಗೆ ಅಪಾಯಕಾರಿ ಜನರು ಅಪಾಯದ ಬಗ್ಗೆ ತಿಳಿದುಕೊಳ್ಳುವುದು ಏಕೆ ಮುಖ್ಯ ಮತ್ತು ನಾವು ಸನ್ನದ್ಧತೆಯನ್ನು ತಿಳಿದುಕೊಳ್ಳಬೇಕು ಆದ್ಯತೆಯ ಕೆಲಸ ಯಾವುದು ನಾನು ಮೊದಲು ಏನು ಮಾಡಬೇಕು ಯಾವುದು ಪರಿಣಾಮಕಾರಿ ಯಾರು ಅದನ್ನು ಮಾಡುತ್ತಾರೆ ಮತ್ತು ಯಾವಾಗ ಮಾಡಲಾಗುತ್ತದೆ ನಾವು ವಿಪತ್ತು ಸನ್ನದ್ಧತೆಯ ಬಗ್ಗೆ ಮಾತನಾಡುವಾಗ ಈ ಅಂಶಗಳನ್ನು ಸೇರಿಸಬೇಕು ಮತ್ತು ಹೇಗೆ ಕೆಲಸ ಮಾಡುವುದು ಸಂದೇಶವನ್ನು ಹೇಗೆ ಕಳುಹಿಸುವುದು ವಿಪತ್ತುಗಳ ವಿರುದ್ಧ ತಡೆಗಟ್ಟುವ ಕ್ರಮಗಳನ್ನು ತೆಗೆದುಕೊಳ್ಳಲು ಜನರನ್ನು ಹೇಗೆ ಪ್ರೋತ್ಸಾಹಿಸುವುದು ಮತ್ತು ನಾವು ಅದನ್ನು ಪರಿಶೀಲಿಸುತ್ತೇವೆ ತುಂಬ ಧನ್ಯವಾದಗಳು